ಮತ್ತೊಮ್ಮೆ ಸ್ವಾಗತ ಇಂದು ನಾವು ಟ್ರಿಪಲ್ ಇಂಟೆಗ್ರಲ್ ನ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ನಾವು ಈಗಾಗಲೇ ಡಬಲ್ ಇಂಟೆಗ್ರಲ್ ಮತ್ತು ಅದರ ಇತರೆ ಉಪಯೋಗಗಳ ಬಗ್ಗೆ ನಮ್ಮ ಚರ್ಚೆಯನ್ನು ಮುಗಿಸಿದ್ದೇವೆ ನಾವು ಇಂದು ಟ್ರಿಪಲ್ ಇಂಟೆಗ್ರಲ್ ಬಗ್ಗೆ ಕಲಿಯೋಣ ಈಗ ನಾವು j ಕಿರು ಪ್ರದೇಶದಲ್ಲಿರುವ ಒಂದು ಬಿಂದು ಅನ್ನು ತೆಗೆದುಕೊಳ್ಳೋಣ ಇಲ್ಲೂ ಕೂಡ ಎರಡು ಆಯಾಮದ ತರಹವೇ ನಮ್ಮ ಡೊಮೇನ್ ಅನ್ನು ಸಣ್ಣ ಸಣ್ಣ ವರ್ಗಗಳಾಗಿ ಮಾಡಿಕೊಂಡು ನಂತರ ಪ್ರತಿಯೊಂದು ವರ್ಗದಲ್ಲಿ ಒಂದು ಬಿಂದುವನ್ನು ತೆಗೆದುಕೊಂಡು ಆ ಬಿಂದುಗೆ ಅನುಗುಣವಾದ functionನ ಮೌಲ್ಯವನ್ನು ವಿಸ್ತೀರ್ಣ ದಿಂದ ಗುಣಿಸುತ್ತೇವೆ ನಂತರ ಅವೆಲ್ಲದರ ಮೊತ್ತವನ್ನು ತೆಗೆದು ಅದರ limit ಅನ್ನು ಕಂಡು ಹಿಡಿಯುತ್ತೇವೆ ಮತ್ತು ಆ ಮೊತ್ತವನ್ನು ನಾವು ಡಬಲ್ ಇಂಟೆಗ್ರಾಲ್ ಎಂದು ಪರಿಚಯಿಸಿದ್ದೇವೆ ನಾವು ಇಲ್ಲಿಯೂ ಕೂಡ ಹಾಗೆಯೇ ಮಾಡಬೇಕು ಇಲ್ಲಿಯೂ ಕೂಡ ಈ ಎಲ್ಲಾ ಘನಫಲ Vj ಅನ್ನು function ನ ಮೌಲ್ಯದಿಂದ ಗುಣಿಸಬೇಕು ಫಂಕ್ಷನ್ ನ ಮೌಲ್ಯ ಎಂದರೆ ನಾವು j ಪ್ರದೇಶದಿಂದ ತೆಗೆದುಕೊಂಡಿರುವ ಒಂದು ಬಿಂದುವಾದ ಅನುಗುಣವಾದ ನಮ್ಮ ಫಂಕ್ಷನ್ ನ ಮೌಲ್ಯ ಅನಂತರ ನಾವು ಈ ಎಲ್ಲಾ ಪ್ರದೇಶಗಳನ್ನು ಕೊಡಿಸಬೇಕು ಅಂದರೆ ಈ j 0 ಇಂದ n ವರೆಗಿನ ಸಂಖ್ಯೆಗಳನ್ನು ತೆಗೆದುಕೊಳ್ಳುತ್ತದೆ ಈಗ ನಾವು ನಾವು n ಅನಂತಕ್ಕೆ ಸಮೀಪಿಸುತ್ತಿರುವಾಗ ಅದರ limit ಅನ್ನು ತೆಗೆದುಕೊಂಡರೆ ಅಥವಾ ಇನ್ನೊಂದು ತರವಾಗಿ ಹೇಳಬೇಕೆಂದರೆ 0ಗೆ ಸಮೀಪಿಸುತ್ತದೆ ಏಕೆಂದರೆ ಇಲ್ಲಿ ಡೊಮೇನ್ ಸ್ಥಿರವಾಗಿದೆ ಆದ್ದರಿಂದ n ಅನಂತಕ್ಕೆ ಸಮೀಪಿಸಿದರೆ ನಮ್ಮ ಕಿರು ಪ್ರದೇಶಗಳ ಸಂಖ್ಯೆಯು ಕೂಡ ಅನಂತಕ್ಕೆ ಸಮೀಪಿಸುತ್ತದೆ ಅಂದರೆ ಪ್ರತಿ ಕಿರು ಪ್ರದೇಶದ ಘನಫಲವು 0 ಅನ್ನು ಸಮೀಪಿಸುತ್ತದೆ ಒಂದು ವೇಳೆ n ಅನಂತಕ್ಕೆ ಸಮೀಪಿಸಿದ ಸಮೀಪಿಸಿದಾಗ ಇದರ ಲಿಮಿಟ್ ಅಸ್ತಿತ್ವದಲ್ಲಿದ್ದರೆ ಆಗ ಅದನ್ನು ಇಂಟೆಗ್ರಲ್ ಎಂದು ಕರೆಯುತ್ತೇವೆ ಮತ್ತು ಮೂರು ಆಯಾಮದ ಪ್ರಕರಣ ಅಥವಾ ಟ್ರಿಪಲ್ ಇಂಟೆಗ್ರಲ್ ಅನ್ನು ಸೂಚಿಸಲು ಈ ಸಂಕೇತವನ್ನು ಬಳಸುತ್ತೇವೆ ಇಲ್ಲಿ ನಾವು ಮೂರು ಇಂಟೆಗ್ರಲ್ ಚಿಹ್ನೆಗಳನ್ನು ಬಳಸುತ್ತೇವೆ ಮತ್ತು ಇಂಟೆಗ್ರಲ್ ಗಳು ಮೂರು ಆಯಾಮದ ವ್ಯೋಮದಲ್ಲಿ ಆಗಿರುತ್ತದೆ ಅನಂತರ ನಾವು ಫಂಕ್ಷನ್ ಅನ್ನು ಹೊಂದಿದ್ದೇವೆ ಮತ್ತು ಅದನ್ನು ಘನಫಲದ ಮೇಲೆ integrate ಮಾಡುತ್ತೇವೆ ಮತ್ತು ಈ ವ್ಯಾಖ್ಯಾನವು ನಾವು ಫಂಕ್ಷನ್ f ಅನ್ನು ಇಂದ ಗುಣಿಸಿ ಅನಂತರ n ಅನಂತ ಸಮೀಪಿಸುವಾಗ ಅದರ ಲಿಮಿಟ್ ಅನ್ನು ತೆಗೆದುಕೊಳ್ಳುತ್ತೇವೆ ನಾವು ಮತ್ತೊಮ್ಮೆ ಇದರ ಭೌತಿಕ ವಿವರಣೆಯನ್ನು ನೋಡಬೇಕೆಂದರೆ ಉದಾಹರಣೆಗೆ f ಅನ್ನು ಎನ್ನೋಣ ಅಂದರೆ ಇಲ್ಲಿ ಯಾವುದೇ ಫಂಕ್ಷನ್ f ಇಲ್ಲ ಅಂದರೆ ಮೂಲತಹ ನಾವು ಅಂದರೆ ಪ್ರತಿ ಕಿರು ಪ್ರದೇಶದ ಘನಫಲವನ್ನು ಸೇರಿಸಿ ಅದರ ಲಿಮಿಟ್ ಅನ್ನು ಕಂಡುಹಿಡಿಯುತ್ತಿದ್ದೇವೆ ಆದ್ದರಿಂದ ನಾವು f ಅನ್ನು 1 ಎಂದು ತೆಗೆದುಕೊಂಡಾಗ ನಮಗೆ ಆ ಪ್ರದೇಶದ ಘನಫಲವು ಲಭ್ಯವಾಗುತ್ತದೆ ಹಿಂದೆ ನಾವು ಡಬಲ್ ಇಂಟೆಗ್ರಲ್ ಅನ್ನು ಬಳಸಿ ಕೂಡ ಘನಫಲವನ್ನು ಕಂಡುಹಿಡಿದಿದ್ದೇವೆ ಆದರೆ ಆಗ ನಾವು integrand ಆಗಿ ಆ ಫಂಕ್ಷನ್ ಅನ್ನು ತೆಗೆದುಕೊಂಡಿದ್ದೆವು ಅಂದರೆ ಆ ಮೇಲ್ಮೈ ನ ಫಂಕ್ಷನ್ ಅನ್ನು integrand ಆಗಿ ಹೊಂದಿದ ಡಬಲ್ ಇಂಟೆಗ್ರಲ್ ಕೂಡ ನಮಗೆ ಘನಫಲವನ್ನು ನೀಡುತ್ತದೆ ಇದು ಡಬಲ್ ಇಂಟೆಗ್ರಲ್ ನ ಒಂದು ಉಪಯೋಗ ಆದರೆ ಈ ಸಂದರ್ಭದಲ್ಲಿ f ಅನ್ನು 1 ಎಂದು ತೆಗೆದುಕೊಂಡಾಗ V ಇಂದ ಸೂಚಿಸಲ್ಪಟ್ಟ ನಮ್ಮ ಡೊಮೇನ್ ನ ಘನಫಲ ಲಭ್ಯವಾಗುತ್ತದೆ ಡಬಲ್ ಇಂಟೆಗ್ರಲ್ ನ ಮತ್ತೊಂದು ಉಪಯೋಗವನ್ನು ಕೂಡ ನಾವು ನೋಡಿದೆವು ಅದುವೇ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಮತ್ತು ಖಚಿತವಾಗಿ ಅಲ್ಲಿಯೂ ಕೂಡ f ಅನ್ನು 1 ಎಂದು ತೆಗೆದುಕೊಂಡಿದ್ದೆವು ಮತ್ತು ಈ ಫಂಕ್ಷನ್ ಇಲ್ಲದೆಯೇ integrate ಮಾಡಿದರೆ ನಮಗೆ ಆ ಡೊಮೇನ್ ನ ವಿಸ್ತೀರ್ಣವು ಲಭ್ಯವಾಗುತ್ತಿತ್ತು ಮತ್ತು ಈ ಪ್ರಕರಣದಲ್ಲಿ f ಅನ್ನು 1 ಎಂದು ತೆಗೆದುಕೊಳ್ಳುವುದರಿಂದ ನಮಗೆ ಡೊಮೇನ್ ನ ಘನಫಲ ಲಭ್ಯವಾಗುತ್ತದೆ ಏಕೆಂದರೆ 3 ಆಯಾಮದ ವ್ಯೋಮದಲ್ಲಿ ಘನಫಲವು ಚಿತ್ರಕ್ಕೆ ಬರುತ್ತದೆ

ಆದ್ದರಿಂದ f ಒಂದಕ್ಕೆ ಸಮನಾದರೆ ಅದು ಘನಫಲವನ್ನು ಸೂಚಿಸುತ್ತದೆ ಈಗ ನಾವು ಟ್ರಿಪಲ್ ಇಂಟೆಗ್ರಲ್ ನ ಮತ್ತೊಂದು ಉಪಯೋಗವನ್ನು ನೋಡೋಣ ಹಾಗಾದರೆ ಟ್ರಿಪಲ್ ಇಂಟೆಗ್ರಲ್ ಅನ್ನು ಕಂಡು ಹಿಡಿಯುವುದು ಹೇಗೆ ನಮಗೆ ಡಬಲ್ ಇಂಟೆಗ್ರಾಲ್ ನ ತಿಳುವಳಿಕೆ ಇದ್ದರೆ ಇದು ಕೂಡ ಸುಲಭವಾಗುತ್ತದೆ ಟ್ರಿಪಲ್ ಇಂಟೆಗ್ರಲ್ ನ ಮೌಲ್ಯವನ್ನು ಕಂಡುಹಿಡಿಯಲು ಸಿಂಗಲ್ ಇಂಟೆಗ್ರಲ್ ಅನ್ನು ಪುನರಾವರ್ತಿತ ವಾಗಿ ಬಳಸಬಹುದು ಇಲ್ಲಿ ಟ್ರಿಪಲ್ ಇಂಟೆಗ್ರಲ್ ನ ಸಾರ್ವತ್ರಿಕ ರೂಪವನ್ನು ನೀಡಲಾಗಿದೆ ಇದರ ಸಂಪೂರ್ಣ ಒಳಭಾಗದಲ್ಲಿರುವ ಇಂಟೆಗ್ರಲ್ ಅನ್ನು x ನ ಅನುಗುಣವಾಗಿ ನೀಡಲಾಗಿದೆ ಆದ್ದರಿಂದ ಇಲ್ಲಿ x ನ limit ಗಳು ಸಹ ಸಾಮಾನ್ಯವಾಗಿ y ಮತ್ತು z ನ ಫಂಕ್ಷನ್ ಆಗಿರುತ್ತದೆ ಈ integration ನ ಫಲಿತಾಂಶವಾಗಿ ನಮಗೆ ಒಂದು ಹೊಸ ಫಂಕ್ಷನ್ ಲಭ್ಯವಾಗುತ್ತದೆ ಮತ್ತು ಇದರಲ್ಲಿ ಇನ್ನು x ಕಾಣಸಿಗುವುದಿಲ್ಲ ಏಕೆಂದರೆ ಇದರ ಲಿಮಿಟ್ ಗಳು y ಮತ್ತು z ನ ಫಂಕ್ಷನ್ ಆಗಿದ್ದವು ಆದ್ದರಿಂದ ನಮಗೆ ಲಭ್ಯವಾಗುವ ಹೊಸ integrand ಕೂಡ y ಮತ್ತು z ನ ಫಂಕ್ಷನ್ ಆಗಿರುತ್ತದೆ ಸಾಮಾನ್ಯವಾಗಿ ಒಳಗಿನ ಇಂಟೆಗ್ರಲ್ ನ ಮೌಲ್ಯವನ್ನು ಕಂಡುಹಿಡಿದಾಗ ನಮಗೆ y ಮತ್ತು z ನ ಫಂಕ್ಷನ್ ಲಭ್ಯವಾಗುತ್ತದೆ ಒಮ್ಮೆ ನಾವು ಒಳಭಾಗದ ಇಂತೆಗ್ರಲ್ ನ ಮೌಲ್ಯವನ್ನು ಕಂಡು ಹಿಡಿದ ನಂತರ ನಾವು ಹೊರಭಾಗದ ಇಂಟೆಗ್ರಲ್ y ನ ಅನುಗುಣವಾಗಿ ಇರುವುದನ್ನು ಗಮನಿಸಬಹುದು ಆದ್ದರಿಂದ ನಾವು ಅದನ್ನು y ನ ಅನುಗುಣವಾಗಿ integrate ಮಾಡಬೇಕು ಮತ್ತು y ನ ಲಿಮಿಟ್ ಗಳು z ನ ಫಂಕ್ಷನ್ ಆಗಿರುತ್ತದೆ ಆದ್ದರಿಂದ ಎರಡನೆಯ ಒಳಭಾಗದ ಇಂಟೆಗ್ರಲ್ ಅನ್ನು integrate ಮಾಡಿದ ನಂತರ ನಮಗೆ ಒಂದು z ನ ಫಂಕ್ಷನ್ ಲಭ್ಯವಾಗುತ್ತದೆ ಮತ್ತು ಈಗ ಅಂತಿಮವಾಗಿ ಈ ಇಂಟೆಗ್ರಲ್ ಅನ್ನು z ನ ಅನುಗುಣವಾಗಿ integrate ಮಾಡಬೇಕು ಮತ್ತು ಈಗ ಲಿಮಿಟ್ ಗಳು ಸ್ಥಿರಾಂಕಗಳಾಗಿರುತ್ತದೆ ಇಲ್ಲಿ ಯಾವುದೇ xyz ಕಾಣಸಿಗುವುದಿಲ್ಲ ಏಕೆಂದರೆ ನಾವು ಇಲ್ಲಿ ಘನಫಲದ ಮೇಲೆ integrate ಮಾಡುತ್ತಿದ್ದೇವೆ ಆದ್ದರಿಂದ ಅಂತಿಮವಾಗಿ ಸಿಗುವ ಉತ್ತರ xyz ಅನ್ನು ಹೊಂದಿರುವುದಿಲ್ಲ ಒಮ್ಮೆ ನಾವು ಒಳಗಿನ 2 ಇಂಟೆಗ್ರಲ್ ಗಳ ಮೌಲ್ಯವನ್ನು ಕಂಡುಹಿಡಿದರೆ ಕೇವಲ z ಅನ್ನು ಹೊಂದಿರುವ ಒಂದು ಫಂಕ್ಷನ್ ಲಭ್ಯವಾಗುತ್ತದೆ ಮತ್ತು ಅದನ್ನು z ನ ಅನುಗುಣವಾಗಿ integrate ಮಾಡಬೇಕು ಈ ಹೊರಭಾಗದ ಇಂಟೆಗ್ರಲ್ ನ ಲಿಮಿಟ್ ಗಳು ಯಾವಾಗಲೂ ಸ್ಥಿರಾಂಕ ಗಳಾಗಿರಬೇಕು ಇದು ನಾವು ಯಾವಾಗಲೂ ಲಿಮಿಟ್ ಗಳನ್ನು ಹಾಕುವಾಗ ಗಮನದಲ್ಲಿಡಬೇಕಾದ ಒಂದು ವಿಷಯ ಒಮ್ಮೆ ನಾವು ಒಳಭಾಗದ ಇಂಟೆಗ್ರಲ್ ನ ಮೌಲ್ಯವನ್ನು ಕಂಡು ಹಿಡಿದ ನಂತರ ಹೊರಭಾಗದ ಇಂಟೆಗ್ರಲ್ y ನ ಅನುಗುಣವಾಗಿ ಇರುವುದನ್ನು ಗಮನಿಸಬಹುದು ಆದ್ದರಿಂದ ನಾವು ಅದನ್ನು y ನ ಅನುಗುಣವಾಗಿ integrate ಮಾಡಬೇಕು ಮತ್ತು y ನ ಲಿಮಿಟ್ ಗಳು z ನ ಫಂಕ್ಷನ್ ಆಗಿರುತ್ತದೆ ಉದಾಹರಣೆಗೆ ಮತ್ತು ಆದ್ದರಿಂದ ಎರಡನೆಯ ಒಳಭಾಗದ ಇಂಟೆಗ್ರಲ್ ಅನ್ನು integrate ಮಾಡಿದ ನಂತರ ನಮಗೆ ಒಂದು z ನ ಫಂಕ್ಷನ್ ಲಭ್ಯವಾಗುತ್ತದೆ ಮತ್ತು ಈಗ ಅಂತಿಮವಾಗಿ ಈ ಇಂಟೆಗ್ರಲ್ ಅನ್ನು z ನ ಅನುಗುಣವಾಗಿ integrate ಮಾಡಬೇಕು ಮತ್ತು ಈಗ ಲಿಮಿಟ್ ಗಳು ಸ್ಥಿರಾಂಕ ಗಳಾಗಿರುತ್ತದೆ ಇಲ್ಲಿ ಯಾವುದೇ xyz ಕಾಣಸಿಗುವುದಿಲ್ಲ ಏಕೆಂದರೆ ನಾವು ಇಲ್ಲಿ ಘನಫಲದ ಮೇಲೆ ಇಂಟಿಗ್ರೇಟೆ ಮಾಡುತ್ತಿದ್ದೇವೆ ಆದ್ದರಿಂದ ಅಂತಿಮವಾಗಿ ಸಿಗುವ ಉತ್ತರ xyz ಅನ್ನು ಹೊಂದಿರುವುದಿಲ್ಲ ಈ ಒಂದು ಸಾಮಾನ್ಯ ರಚನೆಯನ್ನು ನಮ್ಮ ಗಮನದಲ್ಲಿಟ್ಟುಕೊಳ್ಳಬೇಕು ಒಂದು ವೇಳೆ ಲಿಮಿಟ್ ಗಳು ಸ್ಥಿರಾಂಕವಾಗಿದ್ದರೆ ಡಬಲ್ ಇಂಟೆಗ್ರಲ್ ನಂತೆಯೇ ಇಲ್ಲೂ ಕೂಡ integration ನ ಕ್ರಮ ಮುಖ್ಯವಾಗುವುದಿಲ್ಲ ಒಂದು ವೇಳೆ integration ನಲ್ಲಿ ಎಲ್ಲಾ ಲಿಮಿಟ್ ಗಳು ಸ್ಥಿರಾಂಕ ಗಳಾಗಿದ್ದರೆ integration ಕ್ರಮವನ್ನು ಬದಲಿಸಬಹುದು ಇದನ್ನು ಎಂದು ಬರೆದುಕೊಳ್ಳಬಹುದು ಮತ್ತು ಇದಕ್ಕೆ ತಕ್ಕ ಹಾಗೆ ನಾವು ಅದರ ಲಿಮಿಟ್ ಗಳನ್ನು ಬರೆದುಕೊಳ್ಳುತ್ತೇವೆ ಒಂದು ವೇಳೆ ನಮಗೆ ನೀಡಿರುವ ಫಂಕ್ಷನ್ ತೀರ ಸಾರ್ವತ್ರಿಕವಾಗಿದ್ದರೆ ಆಗ ಇಂಟೆಗ್ರೇಶನ್ ನ ಕ್ರಮವನ್ನು ಬದಲಿಸುವುದು ಕಷ್ಟವಾಗುತ್ತದೆ 2 ವೇರಿಯಬಲ್ ಅಂತೆಯೇ ಇಲ್ಲಿಯೂ ಕೂಡ ನಾವು ತುಂಬಾ ಎಚ್ಚರವಾಗಿರಬೇಕು ಏಕೆಂದರೆ ಒಂದು ವೇಳೆ ನಾವು integration ನ ಕ್ರಮವನ್ನು ಬದಲಿಸಿದರೆ ಅದರ ಲಿಮಿಟ್ ಅನ್ನು ಕಂಡುಹಿಡಿಯುವಾಗ ತುಂಬಾ ಎಚ್ಚರವಾಗಿರಬೇಕು ಆದರೆ ಲಿಮಿಟ್ ಗಳು ಸ್ಥಿರಾಂಕಗಳಾಗಿದ್ದರೆ ಸರಳವಾಗಿ integration ನ ಕ್ರಮವನ್ನು ಬದಲಿಸಬಹುದು ಈಗ ಮೊದಲನೆಯ ಉದಾಹರಣೆಗೆ ಹೋಗೋಣ ಇದು exponential function ಮತ್ತು ನಾವು ಇದನ್ನು z y ಅನಂತರ x ನ ಅನುಗುಣವಾಗಿ integrate ಮಾಡಬೇಕು ಇದರ ಮೌಲ್ಯವನ್ನು ಕಂಡುಹಿಡಿಯುವುದು ತುಂಬಾ ಸುಲಭ ಮತ್ತೊಮ್ಮೆ ನಾವು ಇಲ್ಲಿ ಪುನರಾವರ್ತಿತವಾಗಿ integrate ಮಾಡಿ ಉತ್ತರವನ್ನು ಪಡೆಯಬೇಕು ಅದರಿಂದ ಮೊದಲು z ನ ಅನುಗುಣವಾಗಿ ನಂತರ y ನ ಅನುಗುಣವಾಗಿ ಮತ್ತು ಅಂತಿಮವಾಗಿ x ನ ಅನುಗುಣವಾಗಿ integrate ಮಾಡಬೇಕು ಈಗ ಎರಡನೇ ಸಮಸ್ಯೆಯನ್ನು ನೋಡೋಣ ಇಲ್ಲಿ ನಾವು 3 ನ ಕಂಡು ಕಂಡು ಹಿಡಿಯಬೇಕು ಇಲ್ಲಿ ನಮಗೆ ನೀಡಿರುವ ಪ್ರದೇಶ R ನಿಂದ ಸುತ್ತುವರೆದಿದೆ ಇವೆಲ್ಲವೂ ಸಮತಲವನ್ನು ಸೂಚಿಸುವ ಸಮೀಕರಣಗಳಾಗಿವೆ ಆದ್ದರಿಂದ ನಾವು ಇಲ್ಲಿ 3 ಆಯಾಮದ ಒಂದು ವ್ಯೋಮspace ದ ಬಗ್ಗೆ ಮಾತನಾಡುತ್ತಿದ್ದೇವೆ x0 ಎಂಬುದು yz ಸಮತಲವನ್ನು ಸೂಚಿಸುತ್ತದೆ y 0 ಎಂಬುದು xz ಸಮತಲವನ್ನು ಸೂಚಿಸುತ್ತದೆ ಮತ್ತು z 0 ಎಂಬುದು xy ಸಮತಲವನ್ನು ಸೂಚಿಸುತ್ತದೆ ಮತ್ತು ನಮ್ಮ ಹತ್ತಿರ xyz1 ಎಂಬ ಮತ್ತೊಂದು ಸಮತಲವಿದೆ ಕೊನೆಯ ಸಮಸ್ಯೆ ಟ್ರಿಪಲ್ ಇಂಟೆಗ್ರಲ್ ಅನ್ನು ಬಳಸಿ ಗೋಳ ಮತ್ತು ಸಿಲಿಂಡರ್ ಇವೆರಡಕ್ಕೂ ಸಾಮಾನ್ಯವಾದ ಪ್ರದೇಶದ ಘನಫಲ ವನ್ನು ಕಂಡುಹಿಡಿಯುವುದು ಈ ಮೊದಲೇ ಚರ್ಚಿಸಿದಂತೆ ಮತ್ತೊಮ್ಮೆ ಇದು ಕೇವಲ ಒಂದು ವೃತ್ತವಾಗುತ್ತದೆ ಮತ್ತು ಇದರ ಕೇಂದ್ರವು ಮತ್ತು ತ್ರಿಜ್ಯವು ಆಗಿರುತ್ತದೆ ಕೆಳಗೆ ಇದನ್ನು ಚಿತ್ರರೂಪದಲ್ಲಿ ತೋರಿಸಿದ್ದೇವೆ ಆದ್ದರಿಂದ xy ಸಮತಲದ ಮೇಲೆ ಸಿಲೆಂಡರ್ ಪ್ರೊಜೆಕ್ಷನ್ ಒಂದು ವೃತ್ತ ವಾಗಿರುತ್ತದೆ ಮತ್ತು ಅದರ ಕೇಂದ್ರ ಬಿಂದುವು ಆಗಿರುತ್ತದೆ ಇಲ್ಲಿ ಇಲ್ಲಿ ಘನಫಲವನ್ನು ಕಂಡುಹಿಡಿಯಲು ಟ್ರಿಪಲ್ ಇಂಟೆಗ್ರಲ್ ಅನ್ನು ಬಳಸುತ್ತಿರುವುದರಿಂದ ಖಂಡಿತ ವಾಗಿಯೂ ಯಾವುದೇ integrand ಇರುವುದಿಲ್ಲ ಇಂಟೆಗ್ರಲ್ ಅನ್ನು V ನ ಮೇಲೆ ಮಾಡುತ್ತಿದ್ದೇವೆ ಪ್ರದೇಶವು ಒಂದು ಗೋಳ ಮತ್ತು ಸಿಲಿಂಡರ್ ಎರಡಕ್ಕೂ ಸಾಮಾನ್ಯವಾಗಿರುತ್ತದೆ ಇಲ್ಲಿ ಒಂದು ಗೋಳವೂ ಒಂದು ಸಿಲೆಂಡರ್ ಅನ್ನು ಕತ್ತರಿಸುತ್ತಿದೆ ಮತ್ತು ನಾವು ಆ ಭಾಗದ ಘನಫಲವನ್ನು ಕಂಡುಹಿಡಿಯಬೇಕು ಇಲ್ಲಿ ಅತಿಮುಖ್ಯವಾದ ಭಾಗವೆಂದರೆ V ಲಿಮಿಟ್ ಗಳನ್ನು ಹಾಕುವುದು ಮೊದಲು ನಾವು z ನ ಲಿಮಿಟ್ ಗಳನ್ನು ಹಾಕುತ್ತೇನೆ ಆದ್ದರಿಂದ z ನ ದಿಕ್ಕಿನಲ್ಲಿರುವ ಲಿಮಿಟ್ ಗಳು ಇದಾಗಿರುತ್ತದೆ ಮತ್ತು ಒಮ್ಮೆ ನಾವುಯಾವುದಾದರೂ ಒಂದರ ಅನುಗುಣವಾಗಿ ಸ್ಥಿರಪಡಿಸಿಕೊಂಡರೆ ನಂತರ ಆ ಇನ್ನೊಂದು ಸಮತಲದ ಮೇಲೆ ಪ್ರಜೆಕ್ಟ್ ಮಾಡಬಹುದು ಆದ್ದರಿಂದ ಒಂದು ವೇಳೆ ನಾವು ಈಗಾಗಲೇ z ನ ಅನುಗುಣವಾಗಿ ಸ್ಥಿರವಾಗಿಸಿದ್ದಾರೆ ನಾವು xy ಸಮತಲದ ಮೇಲೆ ಘನವನ್ನು ಪ್ರೊಜೆಕ್ಟ್ ಮಾಡಬಹುದು ಮತ್ತು ಒಮ್ಮೆ ನಾವು xy ಸಮತಲದ ಮೇಲೆ ಪ್ರೊಜೆಕ್ಟ್ ಮಾಡಿದರೆ ನಾವು ೨ ಆಯಾಮದಲ್ಲಿರುತ್ತೇವೆ ಮತ್ತು ಅದಕ್ಕೆ ಲಿಮಿಟ್ ಗಳನ್ನು ಹಾಕುವುದು ಹೇಗೆ ಎಂದು ಈಗಾಗಲೇ ನಮಗೆ ತಿಳಿದಿದೆ ಈ ಉಪನ್ಯಾಸಕ್ಕೆ ಬಳಸಿದ ಉಲ್ಲೇಖಗಳು ಇಂತಿವೆ